ಶಕ್ತಿ ಸಂರಕ್ಷಣೆ ಮತ್ತು ನಿರುಪಯುಕ್ತ ಶಕ್ತಿ ಮರುಬಳಕೆಯ ಮುಂದಿನ ಉಪನ್ಯಾಸಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಸಂಪೂರ್ಣವಾಗಿ ಹೊಸ ವಿಷಯವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದನ್ನು ಹೈಡ್ರೋಜನ್ ಎಕಾನಮಿ ಮತ್ತು ಇಂಧನ ಕೋಶಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಹೈಡ್ರೋಜನ್ ಎಕಾನಮಿ ಮತ್ತು ಇಂಧನ ಕೋಶಗಳು ಇದು ಒಂದು ಪ್ರಮುಖ ವಿಷಯವಾಗಿದೆ ಇದು ಕಳೆದ ಎರಡು ದಶಕಗಳಲ್ಲಿ ಹೆಚ್ಚು ಹೆಚ್ಚು ಗಮನ ಸೆಳೆದ ವಿಷಯವಾಗಿದೆನಾನು ಹೇಳುತ್ತೇನೆ 90 ರ ದಶಕದ ಉತ್ತರಾರ್ಧದಲ್ಲಿ ಅವರು ನಿಜವಾಗಿಯೂ ಎತ್ತಿಕೊಳ್ಳಲು ಪ್ರಾರಂಭಿಸಿದಾಗ ಕಲ್ಲಿದ್ದಲು ಅಥವಾ ನೈಸರ್ಗಿಕ ಅನಿಲ ಇತ್ಯಾದಿಗಳನ್ನು ಹೋಲಿಸಿದರೆ ಹೈಡ್ರೋಜನ್ ಅದು ತುಂಬಾ ಹೊಸದು ಇದು ತುಂಬಾ ಹೊಸ ವಿಷಯವಾಗಿದೆ ಮತ್ತು ಹೈಡ್ರೋಜನ್ ಶಕ್ತಿಯ ಮೂಲವಾಗಿ ಎಷ್ಟು ಒಳ್ಳೆಯದು ಎಂಬುದರ ಕುರಿತು ಸಾಕಷ್ಟು ವಿಭಿನ್ನ ಅಭಿಪ್ರಾಯಗಳು ಇನ್ನೂ ಇವೆ ಆದ್ದರಿಂದ ನಾವು ಅದರ ಬಗ್ಗೆ ಮಾತನಾಡೋಣ ಹೈಡ್ರೋಜನ್ ಎಕಾನಮಿ ಯು ಏನೆಂದು ಅರ್ಥಮಾಡಿಕೊಳ್ಳೋಣ ಮತ್ತು ನಾವು ಮತ್ತೆ ಇಂಧನ ಕೋಶಗಳ ಬಗ್ಗೆ ಮತ್ತು ಹೈಡ್ರೋಜನ್ ಅನ್ನು ಇಂಧನವಾಗಿ ಬಳಸುವ ಶಕ್ತಿ ಉತ್ಪಾದಿಸುವ ಸಾಧನಗಳ ಬಗ್ಗೆ ಮಾತನಾಡಲಿದ್ದೇವೆ ಹೈಡ್ರೋಜನ್ ಎಂದರೇನು ನಾವು ಹೈಡ್ರೋಜನ್ಬಗ್ಗೆ ಅವಲೋಕನ ಮಾಡಲಿದ್ದೇವೆ ನಂತರ ಹೈಡ್ರೋಜನ್ ಎಕಾನಮಿ ಮತ್ತು ನಂತರ ಇಂಧನ ಕೋಶಗಳ ಬಗ್ಗೆ ಸ್ವಲ್ಪ ಮಾತನಾಡಲಿದ್ದೇವೆ ಆದ್ದರಿಂದ ನಾನು ಹೇಳಿದಂತೆ ಹೈಡ್ರೋಜನ್ ಎಕಾನಮಿ ಎಂದರೆ ನಾವು ಹೈಡ್ರೋಜನ್ ಅನಿಲ ಅಥವಾ ಹೈಡ್ರೋಜನ್ ಅನ್ನು ಒಂದು ಅಂಶ ಇಂಧನವಾಗಿ ನೋಡುತ್ತಿದ್ದೇವೆ ಆದ್ದರಿಂದ ಅದು ಏಕೆ ಇಂಧನವಾಗಿದೆ ಅದು ಇಂಧನವಾಗಿ ಏಕೆ ಒಳ್ಳೆಯದು ನೀವು ಹೈಡ್ರೋಜನ್ ಅನ್ನು ನೋಡಿದರೆ ಪ್ರತಿ ಯುನಿಟ್ ದ್ರವ್ಯರಾಶಿಗೆ ಶಕ್ತಿಯ ಅಂಶವು ಬಹಳ ಹೆಚ್ಚು ಅಂದರೆ142 MJ kg ಗಳಷ್ಟು ಇರುತ್ತದೆ ನಮ್ಮ ಕಾರುಗಳಲ್ಲಿ ನಾವು ಹಾಕುವ ಗ್ಯಾಸೋಲಿನ್ ಅಥವಾ ಪೆಟ್ರೋಲ್ಅನ್ನು ನೀವು ಪರಿಗಣಿಸಿದರೆ ಇದರ ಮೂರನೇ ಒಂದು ಭಾಗದಷ್ಟು ಇರುತ್ತದೆ ಆದ್ದರಿಂದ ಪ್ರತಿ ಕೆಜಿಗೆ ಪ್ರತಿ ಕೆಜಿ ದ್ರವ್ಯರಾಶಿ ಹೈಡ್ರೋಜನ್ ಇಂಧನವು ಅತ್ಯಧಿಕ ಶಕ್ತಿಯ ಮೂಲಗಳಲ್ಲಿ ಒಂದಾಗಿದೆ ಆದ್ದರಿಂದ ಅದು ಆಕರ್ಷಕ ಭಾಗವಾಗಿದೆ ಮತ್ತು ಎರಡನೆಯ ಆಕರ್ಷಕ ಭಾಗವೆಂದರೆ ಹೈಡ್ರೋಜನ್ ಪ್ರಕೃತಿಯಲ್ಲಿ ಹೇರಳವಾಗಿ ಲಭ್ಯವಿದೆ ಇದು ಒಂದು ನ್ಯೂನತೆಯಾಗಿದೆ ನಾವು ಮುಂದೆ ಈ ವಿಷಯವನ್ನು ತೆಗೆದುಕೊಳ್ಳೋಣ ಹೇಗಾದರೂ ಆಗಲಿ ಹೈಡ್ರೋಜನ್ ಸಂಪೂರ್ಣವಾಗಿ ಹಗುರವಾದ ವಸ್ತುವಾಗಿದೆ ಎಂಬುದನ್ನು ಸಹ ನಾವು ನೆನಪಿನಲ್ಲಿಡಬೇಕು ಆದ್ದರಿಂದ ನೀವು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಶಕ್ತಿಯ ಬಗ್ಗೆ ಮಾತನಾಡಿದರೆ ಅದು ತುಂಬಾ ಹಗುರವಾಗಿರುತ್ತದೆ ಏಕೆಂದರೆ ಅದು ತುಂಬಾ ಕಡಿಮೆ ಏಕೆಂದರೆ ಅದರ ಸಾಂದ್ರತೆಯು ನಮಗೆ ತಿಳಿದಿರುವ ಎಲ್ಲಾ ವಸ್ತುಗಳಿಗಿಂತ ಕಡಿಮೆ ಇದೆ ಎಂಬುದು ನಮಗೆಲ್ಲ ತಿಳಿದಿದೆ ಪ್ರತಿ ಯುನಿಟ್ ದ್ರವ್ಯರಾಶಿಯಲ್ಲಿದ್ದರೂ ಸಹ ಒಂದು ಯುನಿಟ್ ದ್ರವ್ಯರಾಶಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಹೈಡ್ರೋಜನ್ಗಾಗಿ ಆ ಘಟಕಕ್ಕೆ ಶೇಖರಣೆಯನ್ನು ಹೊಂದಲು ಆ ಘಟಕ ದ್ರವ್ಯರಾಶಿಯನ್ನು ಶೇಖರಿಸಿಡಲು ಶಕ್ತಿಯ ಅಂಶವು ತುಂಬಾ ಹೆಚ್ಚಿರುತ್ತದೆ ಕೊಟ್ಟಿರುವ ಹೈಡ್ರೋಜನ್ ದ್ರವ್ಯರಾಶಿಯನ್ನು ಶೇಖರಿಸಲು ಬೃಹತ್ ಪ್ರಮಾಣದ ವಾಲ್ಯೂಮ್ ಬೇಕಾಗುತ್ತದೆ ಈಗ ಮುಂದಿನ ವಿಷಯವೆಂದರೆ ಹೈಡ್ರೋಜನ್ ಸುಲಭವಾಗಿ ಲಭ್ಯವಿದೆ ಪ್ರಕೃತಿಯಲ್ಲಿ ಹೇರಳವಾಗಿ ಲಭ್ಯವಿದೆ ಆದರೆ ದುರದೃಷ್ಟವಶಾತ್ ಅದು ಅದರ ಪರಮಾಣು ರೂಪದಲ್ಲಿ ಹೇರಳವಾಗಿ ಲಭ್ಯವಿಲ್ಲ ಇದು ಬ್ರಹ್ಮಾಂಡದಲ್ಲಿ ಸುಮಾರು 75 ನಷ್ಟು ಅಂಶವನ್ನು ಹೊಂದಿದೆ ಆದರೆ ಮುಕ್ತ ರೂಪದಲ್ಲಿ ಕೇವಲ ಹೈಡ್ರೋಜನ್ ಆಗಿ ಹೈಡ್ರೋಜನ್ ಅನಿಲ ಅಥವಾ ದ್ರವದ ರೂಪದಲ್ಲಿ ಅದು ಲಭ್ಯವಿಲ್ಲ ಇದು ಹೆಚ್ಚಾಗಿ ನೀರಿನ H2O ನಲ್ಲಿ ಒಂದು ಅಂಶವಾಗಿ ಲಭ್ಯವಿದೆ ಆದ್ದರಿಂದ ನೀವು ಹೈಡ್ರೋಜನ್ ಅನ್ನು ಬಳಸಬೇಕಾದರೆ ನಾವು ಮೊದಲು ನೀರನ್ನು ಅದರ ಘಟಕ ಅಂಶಗಳಾಗಿ ಬೇರ್ಪಡಿಸಬೇಕು ಮತ್ತು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಬೇರ್ಪಡಿಸಬೇಕು ಮತ್ತು ನಂತರ ಹೈಡ್ರೋಜನ್ ಅನ್ನು ಬಳಸಬೇಕು ಅಥವಾ ಅದು ಎಲ್ಲೆಲ್ಲಿ ಲಭ್ಯವಿದೆ ನಾವು ಮೊದಲು ಆ ಸಂಯುಕ್ತವನ್ನು ಒಡೆಯಬೇಕು ಮತ್ತು ಹೈಡ್ರೋಜನ್ ಅನ್ನು ಅನಿಲ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಒಂದು ಅಂಶವಾಗಿ ಹೊರತೆಗೆಯಬೇಕು ಆದ್ದರಿಂದ ಇದು ಹೈಡ್ರೋಜನ್ ಬಗ್ಗೆ ಆಗಿದೆ ಹೈಡ್ರೋಜನ್ ಎಂದರೇನು ಎಂಬುದರ ಬಗ್ಗೆ ನಾನು ಮಾತನಾಡಿದರೆ ಹೈಡ್ರೋಜನ್ ಅನ್ನು ಮನುಷ್ಯನು ಇಂಧನವಾಗಿ ಏಕೆ ನೋಡುತ್ತಿದ್ದಾನೆ ಏಕೆಂದರೆ ಅದು ಪ್ರತಿ ಯುನಿಟ್ ದ್ರವ್ಯರಾಶಿಗೆ ಹೆಚ್ಚಿನ ಶಕ್ತಿಯ ಅಂಶವನ್ನು ಹೊಂದಿದೆ ಆದರೆ ಸಮಸ್ಯೆ ಏನೆಂದರೆ ಅದು ಸುಲಭವಾಗಿ ಲಭ್ಯವಿಲ್ಲ ನೀವು ಕಲ್ಲಿದ್ದಲು ಪಳೆಯುಳಿಕೆ ಇಂಧನ ನೈಸರ್ಗಿಕ ಅನಿಲದ ಬಗ್ಗೆ ಯೋಚಿಸಿದರೆ ಇಂದು ನಮಗೆ ಅವುಗಳು ಲಭ್ಯವಿರುವ ರಿಸರ್ವೈಯರ್ಗಳು ಇವೆ ಹೌದು ನಾವು ಗಣಿಗಾರಿಕೆ ಮಾಡಿ ನಾವು ನೈಸರ್ಗಿಕ ಅನಿಲವನ್ನು ಅನ್ವೇಷಿಸುತ್ತೇವೆ ನಾವು ಕಲ್ಲಿದ್ದಲನ್ನು ಗಣಿಗಾರಿಕೆ ಮಾಡಬೇಕು ನೀವು ಜೀವರಾಶಿ ಬಗ್ಗೆ ಮಾತನಾಡಿದರೂ ಹೌದು ಅದು ಕೂಡ ಇದೆ ಅಥವಾ ನೀವು ನವೀಕರಿಸಬಹುದಾದ ಮೂಲಗಳನ್ನು ನೋಡಿದರೆ ಗಾಳಿ ಸೌರ ಇವೆಲ್ಲವೂ ನಮಗೆ ಶಕ್ತಿ ಮೂಲಗಳು ಪ್ರಕೃತಿಯಲ್ಲಿ ಲಭ್ಯವಿದೆ ಆದರೆ ಹೈಡ್ರೋಜನ್ ಲಭ್ಯವಿಲ್ಲ ಆದ್ದರಿಂದ ನಾವು ಮೊದಲು ಹೈಡ್ರೋಜನ್ ಪಡೆಯಲು ಶಕ್ತಿಯನ್ನು ವ್ಯಯಿಸಬೇಕು ಮತ್ತು ನಂತರ ಅದನ್ನು ಶಕ್ತಿಯ ಮೂಲವಾಗಿ ಬಳಸಬೇಕು ಆದ್ದರಿಂದ ಈ ಪರಿಚಯದೊಂದಿಗೆ ಹೈಡ್ರೋಜನ್ ಎಕಾನಮಿಯ ಇತಿಹಾಸವನ್ನು ನೋಡೋಣ ಮೊದಲ ದೃಷ್ಟಿಯೊಂದಿಗೆ ಪ್ರಾರಂಭಿಸಿದರೆ ಜೂಲ್ಸ್ ವರ್ನ್ ಎಂಬುವವರು ನಿಮಗೆ ತಿಳಿದಿರಬಹುದು ಅವರು ಸ್ವಲ್ಪ ತತ್ವಜ್ಞಾನಿ ತರಹದವರು ಅವರ ಮಿಸ್ಟೀರಿಯಸ್ ಐಲ್ಯಾಂಡ್ ಎಂಬ ವೈಜ್ಞಾನಿಕ ಕಾಲ್ಪನಿಕ ಸಾಹಸದಲ್ಲಿ ಜೂಲ್ಸ್ ವರ್ನ್ ನಿಮಗೆ ತಿಳಿದಿರುವ ಜೂಲ್ಸ್ ವರ್ನ್ ಎಂಬ ಪುಸ್ತಕದಲ್ಲಿ ಅವರು ಏನು ಬರೆದಿದ್ದಾರೆಂದರೆ ಭವಿಷ್ಯದಲ್ಲಿ ನೀರು ಕಲ್ಲಿದ್ದಲು ಆಗುತ್ತದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನೀವು ಹೈಡ್ರೋಜನ್ ಅನ್ನು ನೋಡುವ ಮೊದಲ ದೃಷ್ಟಿಯ ಬಗ್ಗೆ ಮಾತನಾಡಿದರೆ ಅದು ಬಹುಶಃ ಈ ಹೇಳಿಕೆಯಲ್ಲಿ ಹುದುಗಿದೆ ಮತ್ತು ಜೂಲ್ಸ್ ವರ್ನ್ ಅವರು ಈ ಬಗ್ಗೆ ಬರೆದಾಗ ಏನು ಯೋಚಿಸಿದ್ದರು ಅದು ನಮಗೆ ತಿಳಿದಿಲ್ಲ ಆದರೆ ಆವಿಷ್ಕಾರ ಎಂದು ತೆಗೆದುಕೊಂಡರೆ ನಿಮಗೆ ಕೇವಲ ಒಂದು ವೈಜ್ಞಾನಿಕ ಕಾದಂಬರಿ ಇದೆ ಅದು ಕೂಡ ಕಲ್ಪನೆಯ ದೃಷ್ಟಿಯಲ್ಲಿದೆ ಆದರೆ ಆವಿಷ್ಕಾರವನ್ನು ಸರ್ ವಿಲಿಯಂ ಗ್ರೋವ್ ಮೊದಲ ಬಾರಿಗೆ 1839 ರಲ್ಲಿ ಇಂಧನ ಕೋಶ ಕಾರ್ಯಾಚರಣಾ ತತ್ವವನ್ನು ಪ್ರದರ್ಶಿಸಿದರು ಮತ್ತು ಅದೇ ಸಮಯದಲ್ಲಿ ಷೋನ್ಬೀನ್ ಅವರು ಕೂಡ ಅದನ್ನು ಸ್ವತಂತ್ರವಾಗಿ ಪ್ರದರ್ಶಿಸಿದರು ಆದ್ದರಿಂದ 1839 ಅಂದರೆ ನೆನಪಿಡಿ ಬಹಳ ತುಂಬಾ ವರ್ಷಗಳ ಹಿಂದೆ ಆದ್ದರಿಂದಹಾಲ್ಡೇನ್ ಅವರು ಹೇಗೆ ಹೈಡ್ರೋಜನ್ ಅನ್ನು ಉತ್ಪಾದಿಸಬಹುದು ಮತ್ತು ಸಂಗ್ರಹಿಸಬಹುದು ಎಂಬುದನ್ನು ಕಂಡುಹಿಡಿದರು ಹಾಲ್ಡೇನ್ ಅವರು ಹೇಗೆ ವಿದ್ಯುದ್ವಿಭಜನೆಯ ಮೂಲಕ ಗಾಳಿಯ ಶಕ್ತಿಯಿಂದ ಹೈಡ್ರೋಜನ್ ಅನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದರು ಹಾಗೂ ದ್ರವೀಕರಿಸಿದ ಮತ್ತು ಸಂಗ್ರಹಿಸಿದ ಹೈಡ್ರೋಜನ್ ಭವಿಷ್ಯದ ಇಂಧನವಾಗಲಿದೆ ಎಂದು ಹಾಲ್ಡೇನ್ ಭವಿಷ್ಯ ನುಡಿದಿದ್ದರು ಆದ್ದರಿಂದ ನೀವು ವಿದ್ಯುದ್ವಿಭಜನೆಯ ಮೂಲಕ ಗಾಳಿಯ ಶಕ್ತಿಯಿಂದ ಹೈಡ್ರೋಜನ್ ಪಡೆಯಬೇಕು ನೀವು ಗಾಳಿಯ ಶಕ್ತಿಯನ್ನು ಬಳಸುತ್ತೀರಿ ಇದು ನೀರಿನ ವಿದ್ಯುದ್ವಿಭಜನೆಗೆ ಬಳಸುವುದು ವಿಂಡ್ ಟರ್ಬೈನ್ಗಳಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಆಗಿದೆ ಮತ್ತು ನಂತರ ನೀವು ಹೈಡ್ರೋಜನ್ ಅನ್ನು ದ್ರವೀಕರಿಸುತ್ತೀರಿ ಅದನ್ನು ಮಟ್ಟದಲ್ಲಿದಲ್ಲಿಡುತ್ತೀರಿ ಮತ್ತು ನಂತರ ಅದನ್ನು ಸಂಗ್ರಹಿಸಿರಿ ಮತ್ತು ನಂತರ ನೀವು ಅದನ್ನು ಇಂಧನವಾಗಿ ಬಳಸಬಹುದು ಆ ಇಂಧನವನ್ನು ಉತ್ಪಾದಿಸುವ ವೆಚ್ಚ ಎಷ್ಟುಎಂದು ಯೋಚಿಸುತ್ತೇವೆ ಏಕೆಂದರೆ ಅದು ಬಹುಶಃ ಹೆಚ್ಚಾಗುವುದರಿಂದ ನಾವು ಅದರ ಬಗ್ಗೆ ಚರ್ಚಿಸಲು ಹೋಗುತ್ತೇವೆ ಅಪ್ಲಿಕೇಶನ್ ಮತ್ತು ಟ್ರಾನ್ಸ್ಪೋರ್ಟ್ಗೆ ಬಂದರೆ ಲಾವಾಕ್ಜೆಕ್ ಅವರು 1920 ರಲ್ಲಿ ಹೈಡ್ರೋಜನ್ ಚಾಲಿತ ವಾಹನಗಳ ಪರಿಕಲ್ಪನೆಯನ್ನು ವಿವರಿಸಿದ್ದರು ಆದ್ದರಿಂದ ಪ್ರತ್ಯೇಕವಾದ ಆವಿಷ್ಕಾರಗಳು ಮತ್ತು 1800 1920ರಲ್ಲಿ ಮತ್ತು ಮುಂತಾದ ಹಿಂದಿನ ಆವಿಷ್ಕಾರಗಳನ್ನು ನೀವು ನೋಡಬಹುದು ಇವರು ನೈಸರ್ಗಿಕ ಅನಿಲ ಮತ್ತು ಅದನ್ನು ಹೋಲುವ ಅನಿಲಗಳನ್ನು ಸಾಗಿಸುವಂತೆ ಪೈಪ್ಲೈನ್ಗಳ ಮೂಲಕ ಹೈಡ್ರೋಜನ್ಅನ್ನು ಸಾಗಿಸಬಹುದು ಎಂದು ತೋರಿಸಿದ ಮೊದಲ ವ್ಯಕ್ತಿ ಆಗಿದ್ದಾರೆ ಇದು ನೈಸರ್ಗಿಕ ಅನಿಲವನ್ನು ಹೋಲುವಂತೆ ಇದೆ ನಾವು ಗ್ಯಾಸೋಲಿನ್ಗೆ ಹೋಗುವಂತೆಯೇ ನಾವು ಗ್ಯಾಸ್ ಸ್ಟೇಷನ್ ಅಥವಾ ಪೆಟ್ರೋಲ್ ಪಂಪ್ಗೆ ಹೋಗುವಂತೆಯೇ ಅದೇ ದೃಷ್ಟಿಯಿಂದ ಅಲ್ಲಿ ಹೇಗೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಪೈಪ್ಲೈನ್ಗಳ ಮೂಲಕ ಸಾಗಿಸಲಾಗುತ್ತದೆ ಅಥವಾ ಟ್ರಕ್ಗಳ ಮೂಲಕ ಸಾಗಿಸಲಾಗುತ್ತದೆ ಅದೇ ರೀತಿ ಭವಿಷ್ಯದಲ್ಲಿ ಹೈಡ್ರೋಜನ್ಅನ್ನು ಸಹ ಮಾಡಬಹುದು ನನ್ನ ಪ್ರಕಾರ ನೈಸರ್ಗಿಕ ಅನಿಲವನ್ನು ಹೋಲುವ ಪೈಪ್ಲೈನ್ಗಳ ಮೂಲಕ ಸಾಗಿಸಬಹುದು ಎಂದು ಅವರು ಹೇಳಿದ್ದರು ತದನಂತರ ಇಲ್ಲಿ ಸುಸ್ಥಿರ ವ್ಯವಸ್ಥೆಯು ಅದರ ಬಗ್ಗೆ ಕೆಲವು ಹೇಳಿಕೆಗಳಾಗಿವೆ ಆದ್ದರಿಂದ ನಾನು ಅದರ ಬಳಿಗೆ ಹೋಗುತ್ತಿಲ್ಲ ಅದನ್ನು ನೀವು ಓದಬಹುದು ಇದು ನಿಮ್ಮ ಹೈಡ್ರೋಜನ್ ಎಕಾನಮಿಯ ಬಗ್ಗೆ ಚಿಕ್ಕ ಪರಿಚಯ ಆಗಿದೆ ಹೈಡ್ರೋಜನ್ ಉತ್ಪಾದನೆ ನಾವು ಹೈಡ್ರೋಜನ್ ಉತ್ಪಾದನೆಯನ್ನು ಹೇಗೆ ನೋಡುತ್ತೇವೆ ನೀವು ಹೈಡ್ರೋಜನ್ ಅನ್ನು ಹೇಗೆ ಉತ್ಪಾದಿಸುತ್ತೀರಿ ನಾವು ನೋಡುವಂತೆ ಹೈಡ್ರೋಜನ್ ಪ್ರಕೃತಿಯಲ್ಲಿ ಹಾಗೆಯೇ ಲಭ್ಯವಿಲ್ಲ ಆದ್ದರಿಂದ ನಾವು ಅದನ್ನು ಮೊದಲು ಉತ್ಪಾದಿಸಬೇಕು ಹೈಡ್ರೋಜನ್ ಉತ್ಪಾದನೆಯ ಪ್ರಸ್ತುತ ವಿಧಾನಗಳು ಕಡಿಮೆ ನೈಸರ್ಗಿಕ ಅನಿಲದ ಸ್ಟೀಮ್ ರೀಫಾರ್ಮೇಷನ್ ರೀಫಾರ್ಮೇಷನ್ ಪ್ರತಿಕ್ರಿಯೆಯನ್ನು ನಾವು ರಾಸಾಯನಿಕ ಶಕ್ತಿ ಸಂಗ್ರಹಣೆಯಲ್ಲಿ ನೋಡಿದ್ದೇವೆ ಮೀಥೇನ್ನಿಂದ ನಾವು ಹೈಡ್ರೋಜನ್ ಅನ್ನು ಉತ್ಪನ್ನವಾಗಿ ಪಡೆಯಲು ಸಾಧ್ಯವಿದೆ ಆದ್ದರಿಂದ ನೈಸರ್ಗಿಕ ಅನಿಲದ ಸ್ಟೀಮ್ ರೀಫಾರ್ಮೇಷನ್ ನಂತೆಯೇ ಮಿತಿಲೀಕರಣ ರೀಫಾರ್ಮೇಷನ್ ಆಗಿದೆ ಬಯೋಮಾಸ್ ಅನಿಲೀಕರಣ ಇವೆಲ್ಲವೂ ಹೈಡ್ರೋಜನ್ ಅನ್ನು ಒಂದು ಅಂಶವಾಗಿ ಹೊಂದಿರುತ್ತವೆ ಜೈವಿಕ ತೈಲದ ಸ್ಟೀಮ್ ರೀಫಾರ್ಮೇಷನ್ ನಂತರ ಹೈಡ್ರೋಜನ್ ಹೊರಬರಲು ಹೈಡ್ರೋಕಾರ್ಬನ್ಗಳ ಭಾಗಶಃ ಆಕ್ಸಿಡೀಕರಣ ಹೈಡ್ರೋಜನ್ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೀರಿನ ಆವಿ ಬಹುಶಃ ಇವುಗಳು ಕೂಡ ಉತ್ಪನ್ನಗಳು ಆಗಿದೆ ಕಲ್ಲಿದ್ದಲು ಅನಿಲೀಕರಣ ಇವುಗಳನ್ನು ಇಂದು ಬಳಸಲಾಗುತ್ತದೆ ಆದರೆ ಈ ಯಾವುದೇ ವಿಧಾನಗಳನ್ನು ಬಳಸಿಕೊಂಡು ಹೈಡ್ರೋಜನ್ ಅನ್ನು ಶಕ್ತಿಯ ಮೂಲವಾಗಿ ಉತ್ಪಾದಿಸುವ ವೆಚ್ಚವನ್ನು ನೀವು ನೋಡಿದರೆ ಅದು ತುಂಬಾ ಹೆಚ್ಚು ನಾವು 1ಗಿಗಾಜೌಲ್ಗಾಗಿ ನೋಡುತ್ತೇವೆ ಅದು ಅಷ್ಟು ದೊಡ್ಡ ಸಂಖ್ಯೆ ಏನಲ್ಲ ಇವುಗಳಲ್ಲಿ ಯಾವುದನ್ನಾದರೂ ಬಳಸಿಕೊಂಡು ಶಕ್ತಿಯನ್ನು ಉತ್ಪಾದಿಸಿದರೆ 1ಗಿಗಾಜೌಲ್ ಗೆ ತಗುಲುವ ಖರ್ಚು 6 ಡಾಲರ್ನಿಂದ 15 ಡಾಲರ್ಗಳಷ್ಟು ಆಗುತ್ತದೆ ಮತ್ತು ಈ ಮೌಲ್ಯಗಳು ಸ್ವಲ್ಪಮಟ್ಟಿಗೆ ಬದಲಾಗುತ್ತವೆ ಈ ಮೌಲ್ಯಗಳು ಬದಲಾಗುವುದರಿಂದ ಈ ಯಾವುದೇ ಪ್ರಕ್ರಿಯೆಗಳು ಸಮಯದೊಂದಿಗೆ ಬದಲಾಗುತ್ತಿರುವುದರಿಂದ ಈ ಮೌಲ್ಯಗಳು ಸಹ ಬದಲಾಗಬಹುದು ಆದರೆ ನಾನು ಹೇಳಲು ಪ್ರಯತ್ನಿಸುತ್ತಿರುವುದು ಹೇಳಬೇಕೆಂದಿರುವುದು ಏನು ಎಂದರೆ ಇದು ತುಂಬಾ ಅಧಿಕವಾಗಿದೆ 1ಗಿಗಾಜೌಲ್ವಾಸ್ತವವಾಗಿ 11 MWH ಗಿಂತ ಕಡಿಮೆಯಿದೆ ಆದ್ದರಿಂದ ಇದು ಆ ಶಕ್ತಿಯ ಮೂಲವನ್ನು ಉತ್ಪಾದಿಸುವ ವೆಚ್ಚವಾಗಿದೆ ಮತ್ತು ನಂತರ ನೀವು ಈ ಹೈಡ್ರೋಜನ್ ಅನ್ನು ಇಂಧನವಾಗಿ ಇಂಧನವಾಗಿ ಉತ್ಪಾದಿಸಲು ಹೊರಟಿದ್ದೀರಿ ಅದು ಮತ್ತೆ ಅದರ ವೆಚ್ಚವನ್ನು ಹೊಂದಿರುತ್ತದೆ ಕಲ್ಲಿದ್ದಲನ್ನು ಅನ್ವೇಷಿಸುವ ವೆಚ್ಚ ಗಣಿಗಾರಿಕೆಯ ವೆಚ್ಚ ಅಥವಾ ನಿಮಗೆ ತಿಳಿದಿರುವಂತೆ ನೈಸರ್ಗಿಕ ಅನಿಲವನ್ನು ಪಡೆಯುವ ರಿಸರ್ವೈಯರ್ಗಳನ್ನು ಅಗೆಯಲು ತಗಲುವ ಖರ್ಚು ಇದಕ್ಕೆ ಹೋಲಿಸಿದರೆ ತುಂಬಾ ಹೆಚ್ಚಿಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ನೀರಿನ ವಿದ್ಯುದ್ವಿಭಜನೆಯನ್ನು ಚಿತ್ರಿಸುವುದರಿಂದ ಇದು ಹೈಡ್ರೋಜನ್ ಅನ್ನು ಉತ್ಪಾದಿಸಲು ವಿದ್ಯುತ್ ಶಕ್ತಿಯನ್ನು ಬಳಸುತ್ತಿದೆಎಂದು ತಿಳಿಯುತ್ತದೆ ನಾವು ಇದನ್ನು ಮುಂದೆ ಪರಿಗಣಿಸಲಿದ್ದೇವೆ ನಾವು ಅಂತಿಮವಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಹೈಡ್ರೋಜನ್ಅನ್ನು ಬಳಸಲಿದ್ದೇವೆ ಎಂದು ಹೇಳುತ್ತಿದ್ದೇವೆ ಆದ್ದರಿಂದ ಈ ರೀತಿಯ ಒಂದು ಸುತ್ತಿ ಬಳಸುವ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದಿಸಲು ವಿದ್ಯುತ್ ಬಳಸಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಸಹಜವಾಗಿ ಪ್ರಕ್ರಿಯೆಗಳಲ್ಲಿ ನಷ್ಟಗಳು ಉಂಟಾಗುತ್ತವೆ ಆದ್ದರಿಂದ ಅಲ್ಲಿನ ಪ್ರತಿ ಗಿಗಾಜೌಲ್ಗೆ ತಗಲುವ ವೆಚ್ಚವು ಸುಮಾರು 20 ಡಾಲರ್ಗಳು ಆಗಿದೆ ಆದ್ದರಿಂದ ಖಂಡಿತವಾಗಿಯೂ ಇದು ಇಂದು ನಮ್ಮಲ್ಲಿರುವ ಇತರ ಶಕ್ತಿಯ ಮೂಲಗಳಿಗೆ ಹೋಲಿಸಿದರೆ ತುಂಬಾ ದುಬಾರಿಯಾಗಿದೆ ಆದ್ದರಿಂದ ಹೈಡ್ರೋಜನ್ಗೆ ಸಹಜವಾಗಿ ಇಂಧನವಾಗಿ ಸವಾಲುಗಳು ಇವೆ ಉತ್ಪಾದನೆ ಖಂಡಿತವಾಗಿಯೂ ಒಂದು ಎರಡನೆಯದು ಶೇಖರಣೆಯಾಗಿದೆ ಏಕೆಂದರೆ ಅದು ನಿರ್ದಿಷ್ಟ ದ್ರವ್ಯರಾಶಿಗೆ ದೊಡ್ಡ ಪರಿಮಾಣವಾಗಿದೆ ಆದ್ದರಿಂದ ಭೂಗತ ಟ್ಯಾಂಕ್ಗಳಲ್ಲಿ ಸಂಕುಚಿತ ಅನಿಲ ಸಂಗ್ರಹಣೆಯ ಬಗ್ಗೆ ಯೋಚಿಸಲಾಗುತ್ತಿರುವ ಕೆಲವು ವಿಧಾನಗಳು ಇವೆ ನೆನಪಿಡಿ ಸಂಕುಚಿತ ವಾಯು ಶಕ್ತಿ ಶೇಖರಣೆಯ ಬಗ್ಗೆ ನಾವು ಮಾತನಾಡಿದಾಗ ಸಂಕುಚಿತ ವಾಯು ಸಂಗ್ರಹವು ಹೈಡ್ರೋಜನ್ ದ್ರವ ದ್ರವೀಕೃತ ಹೈಡ್ರೋಜನ್ ಅಥವಾ ಸಂಕುಚಿತ ಹೈಡ್ರೋಜನ್ ಅನ್ನು ಅನಿಲವಾಗಿ ಶೇಖರಿಸಿ ಇಡುವುದರೊಂದಿಗೆ ಸ್ಪರ್ಧಿಸುತ್ತಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಇದು ಹೈಡ್ರೋಜನ್ ಸಂಕುಚಿತ ಹೈಡ್ರೋಜನ್ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲವಾದ ಎಲ್ಎನ್ಜಿಯೊಂದಿಗೆ ಸಂಗ್ರಹಣೆ ವಿಷಯದಲ್ಲಿ ಸ್ಪರ್ಧಿಸುತ್ತಿದೆ ಎಂದು ನಮಗೆ ತಿಳಿಸಲಾಗಿದೆ ಪೈಪ್ಲೈನ್ಗಳಲ್ಲಿ ಸಾಗಣೆ ಮತ್ತು ಸಂಕುಚಿತ ಸಂಗ್ರಹಣೆ ಮತ್ತು ಅದು ಸಾಮಾನ್ಯವಾಗಿ ಅನಿಲ ಸಂಕುಚಿತ ಅನಿಲ ಅಥವಾ ದ್ರವ ರೂಪದಲ್ಲಿರುತ್ತದೆ ದ್ರವರೂಪದ ಹೈಡ್ರೋಜನ್ ಆದ್ದರಿಂದ ಇದು ಶಕ್ತಿಯ ತೀವ್ರ ಪ್ರಕ್ರಿಯೆ ಮತ್ತು ಇದರ ಸಾಗಾಣಿಕೆ ಅಪಾಯಕಾರಿ ಏಕೆಂದರೆ ಹೈಡ್ರೋಜನ್ ಮತ್ತೆ ನೆನಪಿನಲ್ಲಿಡಿ ಏಕೆಂದರೆ ಇದರ ಬಗ್ಗೆ ನಾವು ನಂತರ ಮಾತನಾಡುತ್ತೇವೆ ಇದು ಹೆಚ್ಚು ದಹನಕಾರಿ ಇಂಧನ ಆಗಿದೆ ಮುಂದಿನದು ಲೋಹದ ಹೈಡ್ರೈಡ್ಗಳು ಆದ್ದರಿಂದ ಇದು ನಿಜಕ್ಕೂ ಒಳ್ಳೆಯದು ಏನಾಗುತ್ತದೆ ಎಂದರೆ ಇದು ಕೆಲವು ಲೋಹಗಳು ಇವು ಈ ಅನಿಲವನ್ನು ವಾತಾವರಣದ ತಾಪಮಾನದಲ್ಲಿ ಹೀರಿಕೊಳ್ಳುತ್ತದೆ ಮತ್ತು ಲೋಹವನ್ನು ನಿಧಾನವಾಗಿ ಬಿಸಿ ಮಾಡುತ್ತಿದ್ದಂತೆ ಅದನ್ನು ಬಿಡುಗಡೆ ಮಾಡುತ್ತಾರೆ ನೀವು ತಾಪಮಾನವನ್ನು ಸ್ವಲ್ಪಮಟ್ಟಿಗೆ ಹೆಚ್ಚಿಸಿದಾಗ ಹೈಡ್ರೋಜನ್ ಬಿಡುಗಡೆಯಾಗುತ್ತದೆ ಆದರೆ ಸಮಸ್ಯೆಯೆಂದರೆ ಆ ಲೋಹಗಳು ಪ್ಲಾಟಿನಂ ಪಲ್ಲಾಡಿಯಮ್ ಅವು ಅತ್ಯಂತ ದುಬಾರಿಯಾಗಿದೆ ಇದೀಗ ಕೆಲವು ಅಪರೂಪದ ಭೂ ಲೋಹಗಳು ಮತ್ತು ಕೆಲವು ಅಪರೂಪದ ಭೂಮಿಯ ಇತರ ಅಪರೂಪದ ಭೂಮಿಯ ಅಂಶಗಳನ್ನು ಸಹ ಕೋಣೆಯ ಉಷ್ಣಾಂಶದಲ್ಲಿ ಹೈಡ್ರೋಜನ್ ಅನ್ನು ಹೀರುವುದಕ್ಕಾಗಿ ಮತ್ತು ಬಿಸಿಮಾಡುವಿಕೆಯ ಮೇಲೆ ಬಿಡುಗಡೆ ಮಾಡುವುದಕ್ಕಾಗಿ ಇವೆ ಅವುಗಳ ಮೇಲೆ ಗಮನಹರಿಸಲಾಗುತ್ತಿದೆ ಇದು ನಿಮಗೆ ತಿಳಿದಿರುತ್ತದೆ ಮತ್ತು ಅಂತಿಮವಾಗಿ ಗಾಜಿನ ಮೈಕ್ರೊಸ್ಪಿಯರ್ಸ್ ಇದು ತುಂಬಾ ಆಕರ್ಷಕ ಮತ್ತು ಉತ್ತಮವಾದ ತಂತ್ರಜ್ಞಾನವಾಗಿದೆ ಅದು ಮತ್ತೆ ಮೌಲ್ಯಮಾಪನದ ಅಡಿಯಲ್ಲಿದೆ ಆದ್ದರಿಂದ ಗಾಜಿನ ಮೈಕ್ರೊಸ್ಪಿಯರ್ಗಳು ಡೋಪ್ಮಾಡಿದ ಗಾಜಿನ ಮೈಕ್ರೋಸ್ಪಿಯರ್ಗಳಾಗಿವೆ ಇವುಗಳನ್ನು ಹೈಡ್ರೋಜನ್ ಸಂಗ್ರಹಿಸಲು ಮತ್ತು ಬಿಡುಗಡೆ ಮಾಡಲು ಬಳಸಲಾಗುತ್ತದೆ ಆದ್ದರಿಂದ ಇವುಗಳು ಇಂದು ನಾವು ಹೊಂದಿರುವ ಕೆಲವು ಶೇಖರಣಾ ಆಯ್ಕೆಗಳಾಗಿವೆ ಮತ್ತು ಅವುಗಳನ್ನು ನೋಡಿದ್ದೇವೆ ಮತ್ತು ಅವುಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲದಿದ್ದರೂ ಸಹ ಬಹುಶಃ ಸಾಬೀತಾಗಿದೆ ಆದರೆ ಹೈಡ್ರೋಜನ್ ಅನ್ನು ಇಂಧನವಾಗಿ ಶೇಖರಿಸಿಡಲು ಉತ್ತಮ ಮಾಧ್ಯಮಗಳು ಎಂದು ಸಾಬೀತಾಗಿದೆ ಆದರೆ ಇದು ಒಂದು ಸವಾಲು ಆಗಿದೆ ಮತ್ತು ಇನ್ನೊಂದು ಸವಾಲು ದಹನವಾಗಿದೆ ಏಕೆಂದರೆ ಹೈಡ್ರೋಜನ್ ಹೆಚ್ಚು ದಹನಕಾರಿ ಇಂಧನವಾಗಿದೆ ಮತ್ತು ಇತರ ಸಮಸ್ಯೆಯು ಜ್ವಾಲೆ ಆಗಿದೆ ಸುಡುವಾಗ ಅದು ಅಗೋಚರವಾಗಿರುತ್ತದೆ ಮತ್ತು ಅದು ವೇಗವಾಗಿ ಹರಡುತ್ತದೆ ಏಕೆಂದರೆ ಇದು ತುಂಬಾ ಹಗುರವಾಗಿರುತ್ತದೆ ಸಾಂದ್ರತೆಯು ತುಂಬಾ ಕಡಿಮೆ ಆಗಿರುವುದರಿಂದ ಅದು ಹರಡುತ್ತದೆ ಆದ್ದರಿಂದ ಅದು ಒಂದು ಸಮಸ್ಯೆಯಾಗಿದೆ ಆದ್ದರಿಂದ ನಾವು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾನು ಏನು ಹೇಳುತ್ತಿದ್ದೇನೆ ಅದರ ಕಾರಣ ಇದು ಏನಾದರೂ ಬಹಳ ಅಪಾಯಕಾರಿ ಆಗಿದೆ ಅದು ದಹನಗೊಂಡರೆ ಅದನ್ನು ಉತ್ತಮ ಶಕ್ತಿಯ ಮೂಲವಾಗಿ ನಾವು ನೋಡುತ್ತೇವೆ ಅದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಆದರೆ ನಾವು ಯಾವುದೇ ಇಂಧನದೊಂದಿಗೆ ಜಾಗರೂಕರಾಗಿರಬೇಕು ಹಾಗಾಗಿ ಅದರ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ನಾನು ಬರುತ್ತೇನೆ ಹೈಡ್ರೋಜನ್ ಇಂಧನದ ಸುರಕ್ಷತೆಯನ್ನು ಅಸಮರ್ಪಕವಾಗಿ ನಿಭಾಯಿಸಿದರೆ ಅಸುರಕ್ಷಿತವಾಗಬಹುದು ಏಕೆಂದರೆ ಇದು ಅದೃಶ್ಯ ಜ್ವಾಲೆಗಳಿಂದ ಹೆಚ್ಚು ಉರಿಯುವಂತಹದ್ದಾಗಿದೆ ಅದನ್ನೇ ನಾವು ಮಾತನಾಡುತ್ತಿದ್ದೇವೆ ಆದರೆ ಇದು ನಮ್ಮ ಇತರ ಯಾವುದೇ ಅನಿಲದ ವಿಷಯದಲ್ಲಿ ಕೂಡ ಸತ್ಯವಾಗಿದೆ ಅಥವಾ ನಮ್ಮಲ್ಲಿರುವ ಯಾವುದೇ ಶಕ್ತಿಯ ಮೂಲಗಳ ವಿಷಯದಲ್ಲಿ ಸಹ ಸತ್ಯವಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ನ ಟ್ರಕ್ಗಳನ್ನು ನೋಡುತ್ತೇವೆ ನಾವು ಅದರಲ್ಲಿ ಏನು ನೋಡುತ್ತೇವೆ ಎಂದರೆ ಅದು ಹೆಚ್ಚು ಉರಿಯುತ್ತದೆ ಎಂಬುದಾಗಿದೆ ಆದ್ದರಿಂದ ನಾವು ಬಹಳಷ್ಟು ಕಾಳಜಿ ವಹಿಸಬೇಕು ಮತ್ತು ನಾವು ಜಾಗರೂಕರಾಗಿರಬೇಕು ಸಮಸ್ಯೆಯೆಂದರೆ ಐತಿಹಾಸಿಕವಾಗಿ ಎರಡು ಘಟನೆಗಳು ಸುರಕ್ಷಿತ ಇಂಧನ ಎಂಬ ಹೈಡ್ರೋಜನ್ನ ಖ್ಯಾತಿಯನ್ನು ತೀವ್ರವಾಗಿ ಕೆಡಿಸಿವೆ ಮೊದಲನೆಯದು 1937 ರಲ್ಲಿ ನಡೆದ ಅತ್ಯಂತ ದುರಂತ ಅಪಘಾತ ಇದನ್ನು ಹಿಂಡೆನ್ಬರ್ಗ್ ಘಟನೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆ ದಿನಗಳಲ್ಲಿ ಹಿಂಡೆನ್ಬರ್ಗ್ ನನ್ನ ಪ್ರಕಾರ ಈಗ ನಾವು ಈ ಜೆಟ್ ವಿಮಾನಗಳನ್ನು ನೋಡುತ್ತೇವೆ ಆ ದಿನಗಳಲ್ಲಿ ಇವುಗಳನ್ನು ವಾಯು ಹಡಗುಗಳು ಎಂದು ಕರೆಯಲಾಗುತ್ತಿತ್ತು ಅಲ್ಲಿನ ವಾಯು ಹಡಗುಗಳಲ್ಲಿ ಜೆಪ್ಪೆಲಿನ್ ಎಂದು ಕರೆಯಲಾಗುತ್ತಿದ್ದ ಒಂದು ಇತ್ತು ವಾಯು ಹಡಗುಗಳು ಸಾಮಾನ್ಯವಾಗಿ ಈ ಸಂಕುಚಿತ ಹೈಡ್ರೋಜನ್ ಟ್ಯಾಂಕ್ಗಳನ್ನು ಒಳಗೆ ಇಟ್ಟುಕೊಳ್ಳುತ್ತಿದ್ದವು ಮತ್ತು ನಂತರ ಒಂದು ದೊಡ್ಡ ಲೋಹದ ಚೌಕಟ್ಟು ಇತ್ತು ಮತ್ತು ನಂತರ ಅದರ ಸುತ್ತಲೂ ಒಂದು ಆಧಾರವಾದ ರಚನೆಯಿತ್ತು ಆದ್ದರಿಂದ ಏರ್ ಕ್ರಾಫ್ಟ್ ವಿಮಾನಗಳಲ್ಲಿ ಇದನ್ನು ಬಳಸಲಾಗುತ್ತಿತ್ತು ಮತ್ತು ಸಹಜವಾಗಿ ಇದು ಇಂದಿನ ಜೆಟ್ ವಿಮಾನಗಳಂತೆ ಅತಿ ಹೆಚ್ಚಿನ ವೇಗದಲ್ಲಿ ಹಾರುತ್ತಿರಲಿಲ್ಲ ಆದರೆ ನೀವು ಅದನ್ನು ಬಳಸಬಹುದಿತ್ತು ಅಂದರೆ ಯುದ್ಧ ವಿಮಾನಗಳಾಗಿ ನಿಯಮಿತವಾಗಿ ಇವುಗಳನ್ನು ಬಳಸಲಾಗುತ್ತಿತ್ತು ಆ ಹಿಂಡೆನ್ಬರ್ಗ್ ಘಟನೆಯಲ್ಲಿ ಜೆಪ್ಪೆಲಿನ್ ಎಂಬ ವಾಯುನೌಕೆಗೆ ಬೆಂಕಿ ಹೊತ್ತಿಕೊಂಡು 36 ಜೀವಗಳು ಮರಣ ಹೊಂದಿದವು ಇದು ಬಹಳ ಪ್ರಮುಖವಾದ ದುರ್ಘಟನೆಯಾಗಿದೆ ಏಕೆಂದರೆ ಅದು ವಾಯುಯಾನ ಉದ್ಯಮದ ಮುಖವನ್ನು ಶಾಶ್ವತವಾಗಿ ಬದಲಾಯಿಸಿತು ಈ ಘಟನೆಯ ನಂತರ ವಾಯು ಹಡಗುಗಳನ್ನು ಮತ್ತೆ ಬಳಸಲಿಲ್ಲ ಮತ್ತು ನಾವು ಇಂದು ಹಾರಾಟಕ್ಕೆ ಜೆಟ್ ವಿಮಾನಗಳನ್ನು ಬಳಸುತ್ತಿದ್ದೇವೆ ಏನಾದರೂ ಇರಲಿ ಹಿಂಡೆನ್ಬರ್ಗ್ ಘಟನೆಯಲ್ಲಿ ಸ್ಫೋಟ ಏಕೆ ಸಂಭವಿಸಿತು ವಿಮಾನಕ್ಕೆ ಏಕೆ ಬೆಂಕಿ ಹೊತ್ತಿಕೊಂಡಿತು ಎಂದು ಇದರ ಸುತ್ತಲೂ ಹಲವಾರು ಸಿದ್ಧಾಂತಗಳಿವೆ ಮತ್ತು ಹೈಡ್ರೋಜನ್ ದಹನದಿಂದಾಗಿ ಹೈಡ್ರೋಜನ್ ಕಾರಣದಿಂದ ಅಪಘಾತ ಸಂಭವಿಸಿದೆ ಮತ್ತು ಅದು ಪ್ರಚೋದಕ ಆಗಿತ್ತು ಎಂಬುದಕ್ಕೆ ಯಾವುದೇ ನಿರ್ಣಾಯಕ ಪುರಾವೆಗಳಿಲ್ಲ ವಿಮಾನವು ಜರ್ಮನಿಗೆ ಸೇರಿದ್ದು ಆಗಿತ್ತು ಎಂಬುದಕ್ಕೆ ನಿಮಗೆ ತಿಳಿದಿರುವ ಸಾಕಷ್ಟು ಸಿದ್ಧಾಂತಗಳಿವೆ ಹಲವಾರು ಪಿತೂರಿ ಸಿದ್ಧಾಂತಗಳಿವೆ ವಿಧ್ವಂಸಕ ಸಿದ್ಧಾಂತ ಇತ್ಯಾದಿ ಇತ್ಯಾದಿ ಇತ್ಯಾದಿ ಮತ್ತು ನಾನು ಈ ವಿಷಯವನ್ನು ಹೆಚ್ಚು ಮಾತಾಡಲು ಬಯಸುವುದಿಲ್ಲನಾನು ನಿಮಗೆ ಸಣ್ಣ ವೀಡಿಯೊವನ್ನು ತೋರಿಸುತ್ತೇನೆ ಏಕೆಂದರೆ ಇದು ಬಹಳ ಐತಿಹಾಸಿಕ ಘಟನೆಯಾಗಿದೆ ಆದ್ದರಿಂದ ನಾವು ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಇನ್ನೊಂದು ವಿಷಯವೆಂದರೆ ಹೈಡ್ರೋಜನ್ ಬಾಂಬ್ ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ ನೀವು ತಿಳಿದುಕೊಳ್ಳಿ ಹೆಸರಿನ ಭಾಗವನ್ನು ಹಂಚಿಕೊಂಡಿರುವುದನ್ನು ಹೊರತುಪಡಿಸಿ ಹೈಡ್ರೋಜನ್ ಬಾಂಬ್ ಮತ್ತು ಶಕ್ತಿಯ ಮೂಲವಾಗಿ ಹೈಡ್ರೋಜನ್ ಇವುಗಳ ನಡುವೆ ಯಾವುದೇ ಸಾಮಾನ್ಯತೆ ಇಲ್ಲ ಹೈಡ್ರೋಜನ್ ಬಾಂಬ್ ಗೆ ಹೈಡ್ರೋಜನ್ನೊಂದಿಗೆ ಶಕ್ತಿಯ ಮೂಲವಾಗಿ ಯಾವುದೇ ಸಂಬಂಧವಿಲ್ಲ ಅದು ಹೇಳುವುದಕ್ಕೆ ಆ ರೀತಿ ಇದೆ ಮತ್ತು ನಮಗೆ ತಿಳಿದಿದೆ ಪರಮಾಣು ಬಾಂಬು ಗಳಿವೆ ಮತ್ತು ನ್ಯೂಕ್ಲಿಯಾರ್ ಬಾಂಬುಗಳಿವೆ ಆದರೆ ಹೆಸರನ್ನು ಹೊರತುಪಡಿಸಿ ನ್ಯೂಕ್ಲಿಯಾರ್ ಶಕ್ತಿಗೆ ಸಂಬಂಧಿಸಿದ ಯಾವುದಾದರೂ ಕೆಟ್ಟದ್ದು ಇದೆಯೇ ಇಲ್ಲ ಇದು ಇತರ ಇಂಧನದಂತೆಯೇ ಇದೆ ಅಂದರೆ ಕಲ್ಲಿದ್ದಲನ್ನು ಇರಬಹುದು ಅಥವಾ ನೈಸರ್ಗಿಕ ಅನಿಲವನ್ನು ವಿದ್ಯುತ್ ಉತ್ಪಾದಿಸಲು ಇರಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ನಮ್ಮ ಕಾರುಗಳು ಮತ್ತು ಚಲಿಸುವ ವಾಹನಗಳನ್ನು ಅಥವಾ ಸಾರಿಗೆಯ ರೈಲುಗಳನ್ನು ಚಲಿಸಲು ಬಳಸಬಹುದು ಆದರೆ ಈ ಎರಡನ್ನೂ ಅಗ್ನಿಸ್ಪರ್ಶಕ್ಕಾಗಿ ಬಳಸಬಹುದು ಆದ್ದರಿಂದ ನೀವು ಖಂಡಿತವಾಗಿಯೂ ಯಾವುದನ್ನಾದರೂ ದುರುಪಯೋಗಪಡಿಸಿಕೊಂಡರೆ ಅದು ಕೆಟ್ಟದಾಗಿರುತ್ತದೆ ಆದ್ದರಿಂದ ಶಕ್ತಿಯ ಮೂಲವಾಗಿ ಹೈಡ್ರೋಜನ್ ಬಾಂಬ್ ಮತ್ತು ಹೈಡ್ರೋಜನ್ ಒಂದೇ ಅಲ್ಲ ನಾನು ಈಗ ಏನು ಮಾಡುತ್ತೇನೆಂದರೆ ನಾನು ವಿಷಯವನ್ನು ಸ್ವಲ್ಪ ವಿಚಲಿತಗೊಳಿಸುತ್ತೇವೆ ಮತ್ತು ನಿಮಗೆ ಒಂದು ಸಣ್ಣ ವೀಡಿಯೊವನ್ನು ತೋರಿಸುತ್ತೇನೆ ಇದು ಹಿಂಡೆನ್ಬರ್ಗ್ನ ಅತ್ಯಂತ ದುರಂತ ಘಟನೆ ಆಗಿದೆ ಇದು ಅದಕ್ಕೆ ಸಂಬಂಧಿಸಿದ ಒಂದು ಕಿರು ವಿಡಿಯೋ ಆಗಿದೆ ಇದು ಜೆಪ್ಪೆಲಿನ್ ವಿಮಾನ ಉಲ್ಲೇಖಿತಸಮಯ 1700 ಲ್ಯಾಂಡಿಂಗ್ ಉಲ್ಲೇಖಿತ ಸಮಯ 1701 ಋತುವಿನ ಹತ್ತಿರ ಹಿಂಡೆನ್ಬರ್ಗ್ ಮಾಡ್ರನ್ ಮಾಸ್ಟರ್ಸ್ ಅನ್ನು ಸಂಪರ್ಕಿಸುತ್ತದೆ ಉಲ್ಲೇಖಿತ ಸಮಯ 1704 ಇಪ್ಪತ್ತೊಂದು ಇದು ಉಲ್ಲೇಖಿತ ಸಮಯ 1706 ವಿಶ್ವದ ಅತಿದೊಡ್ಡದು ಎಂಬುದು ಸ್ಪಷ್ಟವಾಗಿದೆ ನಾನು ಚಾಲು ಮಾಡಿದಾಗಿನಿಂದ ಉಲ್ಲೇಖಿತ ನೋಡಿ 1710 ಪ್ರಾಯೋಗಿಕ ಸೇವೆಗಳು ದಿನಚರಿಯ ವಿಷಯವಾಗಿದೆ ತನ್ನ ಫ್ರೇಮ್ ಕೇಸಿಂಗ್ನೊಂದಿಗೆ 100 ಅಡಿಗಳಷ್ಟು ಆಕಾರವನ್ನು ಚಲಾಯಿಸಿಉಲ್ಲೇಖಿತ ಸಮಯ 1716 ಏಳು ಮಿಲಿಯನ್ ಘನ ಅಡಿ ಉರಿಯುವ ಅನಿಲವು ಉಲ್ಲೇಖಿತ ಸಮಯ 1720 ಇದ್ದಕ್ಕಿದ್ದಂತೆ ಬಂದಾಗ ಉಲ್ಲೇಖಿತ ಸಮಯ 1730 ದುರಂತವು ಎರಡನೆಯ ವಿಷಯವಾಗಿದೆ ಯಾರೊಬ್ಬರಿಗೂ ಹೆದರಿಕೆಯಾಗುವಂತೆ ವಿಷಯವಾಗಿದೆ ಇದು ನಂಬಲಾಗದಂತಿದೆ ಉಲ್ಲೇಖಿತ ನೋಡಿ 1804 ವಾಯುಯಾನ ಇತಿಹಾಸದಲ್ಲಿ ನೂರನೇ ಒಂದು ವಿಪತ್ತು ಇದಾಗಿದೆ ಆದ್ದರಿಂದ ನೀವು ನೋಡಿದಂತಹ ಬಹಳ ದೊಡ್ಡ ದುರಂತ ಘಟನೆ ಅದು ನ್ಯೂಜೆರ್ಸಿಯಲ್ಲಿ ಇಳಿಯುವ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿದೆ ಕೆಲವೇ ನಿಮಿಷಗಳಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಒಟ್ಟಾಗಿ 36 ಜನರು ಜೀವವನ್ನು ಕಳೆದುಕೊಂಡರುಹಾಗೆ ಹೇಳುವುದಾದರೆ ಇದರ ಸಕಾರಾತ್ಮಕ ಭಾಗವೂ ಇದೆ ಈ ಘಟನೆಯಲ್ಲಿ ಮೂರರಲ್ಲಿ ಎರಡರಷ್ಟು ಜೀವಗಳನ್ನು ಉಳಿಸಲಾಗಿದೆ ಎಂದು ನನ್ನ ಭಾವನೆ 36 ಜನರ ಜೀವ ಹಾನಿ ಇದು ದುರಂತ ಆಗಿದೆ ಆದರೆ ಅನೇಕ ಜನರನ್ನು ಸಹ ಉಳಿಸಲಾಗಿದೆ ಮತ್ತು ಒಂದು ಅಂಶವೆಂದರೆ ಹೈಡ್ರೋಜನ್ ಇಂಧನವು ಹಗುರವಾಗಿರುವುದರಿಂದ ವಾಸ್ತವವಾಗಿ ಮೇಲಕ್ಕೆ ಚಲಿಸುತ್ತದೆ ಆದ್ದರಿಂದ ಹಿಂಡೆನ್ಬರ್ಗ್ ಘಟನೆ ಸ್ವಲ್ಪ ಬಳಸುದಾರಿ ಆದರೆ ಜೆಟ್ ವಿಮಾನವು ಬೆಂಕಿಗೆ ಆಹುತಿಯಾದಾಗ ನಿಜವಾಗಿ ಏನಾಯಿತು ಎಂದು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಮತ್ತು ಇದು ಹೆಗ್ಗುರುತು ಘಟನೆಯಾಗಿದೆ ಏಕೆಂದರೆ ನಾನು ಹೇಳಿದಂತೆ ಇದು ವಾಯುಯಾನ ಉದ್ಯಮದ ಮುಖವನ್ನು ಶಾಶ್ವತವಾಗಿ ಬದಲಾಯಿಸಿತು ಏಕೆಂದರೆ ಈ ವಾಯು ಹಡಗುಗಳು ಹೈಡ್ರೋಜನ್ ಚಾಲಿತ ವಾಯು ಹಡಗುಗಳನ್ನು ಮತ್ತೆ ಬಳಸಲಿಲ್ಲ ಮತ್ತು ನಾವು ಗ್ಯಾಸ್ ಟರ್ಬೈನ್ ಪವರ್ ಜೆಟ್ ಎಂಜಿನ್ಗಳಿಗೆ ಹೋದೆವು ಆದ್ದರಿಂದಹೈಡ್ರೋಜನ್ ಎಕಾನಮಿ ಮತ್ತು ಇಂಧನವಾಗಿ ಹೈಡ್ರೋಜನ್ ಇದರ ಬಗ್ಗೆ ಸಂಕ್ಷಿಪ್ತ ಚರ್ಚೆಯ ನಂತರ ನಾವು ಮುಂದೆ ಏನು ಮಾಡಬೇಕೆಂದರೆ ನಾವು ಇಂಧನ ಕೋಶಕ್ಕೆ ಹೋಗುತ್ತೇವೆ ಮತ್ತು ಇಂಧನ ಕೋಶವು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ಅನ್ನು ಇಂಧನವಾಗಿ ಬಳಸುತ್ತದೆ ಇದು ಬ್ಯಾಟರಿ ಯಂತಹ ಎಲೆಕ್ಟ್ರೋಕೆಮಿಕಲ್ ಸಾಧನವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಅಲ್ಲಿ ರಾಸಾಯನಿಕ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆ ಆದರೆ ಬ್ಯಾಟರಿ ಯನ್ನು ಶಕ್ತಿಯನ್ನು ಸಂಗ್ರಹಿಸಲು ಬಳಸಬಹುದು ಆದರೆ ಇಂಧನ ಕೋಶವು ನೈಜ ಸಮಯದ ನೇರ ಪರಿವರ್ತನೆ ಉಪಕರಣ ಆಗಿದೆ ಇದು ಯಾವುದೇ ಶೇಖರಣೆಯನ್ನು ಒಳಗೊಂಡಿಲ್ಲ ನೀವು ಇಂಧನವನ್ನು ಪೂರೈಸುವವರೆಗೂ ನೀವು ಶಕ್ತಿಯ ಉತ್ಪಾದನೆಯನ್ನು ಪಡೆಯಲಿದ್ದೀರಿ ಇದು ಬ್ಯಾಟರಿಯಂತೆ ಡಿಸ್ಚಾರ್ಜ್ ಸೈಕಲ್ ನಲ್ಲಿ ಶಕ್ತಿಯನ್ನು ಪೂರೈಸುವುದಿಲ್ಲ ಆದರೆ ಅದು ಹೊರಸೂಸುವ ಹಂತಕ್ಕಿಂತಲೂ ಇದು ಉನ್ನತ ಮಟ್ಟದಲ್ಲಿ ಶಕ್ತಿಯನ್ನು ಹೊರಸೂಸುತ್ತದೆ ಮತ್ತು ಇದು ನಮ್ಮ ಟಾರ್ಚ್ಗಳಲ್ಲಿ ಅಥವಾ ನಮ್ಮ ಗಡಿಯಾರಗಳಲ್ಲಿ ಅಥವಾ ನಮ್ಮ ರಿಮೋಟ್ ನಿಯಂತ್ರಣಗಳಲ್ಲಿ ಬಂದೇ ಬಳಕೆಯದ್ದು ಆಗಿದ್ದರೆ ಅದನ್ನು ಎಸೆಯಬೇಕಾಗುತ್ತದೆ ಅಥವಾ ನಾವು ನಮ್ಮ ಸೆಲ್ ಫೋನ್ಗಳಿಗಾಗಿ ಲ್ಯಾಪ್ಟಾಪ್ ಇತ್ಯಾದಿಗಳಿಗೆ ರೀಚಾರ್ಜ್ ಮಾಡುವಂತೆ ಇದಕ್ಕೂ ಕೂಡ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಈಗ ಇಂಧನ ಕೋಶಕ್ಕೆ ಹೋಗುತ್ತೀರಿ ಹಾಗಾದರೆ ಇಂಧನ ಕೋಶ ಎಂದರೇನು ಆದ್ದರಿಂದ ಇಂಧನ ಕೋಶವು ಶಕ್ತಿಯ ಮೂಲವಾಗಿ ನಾನು ಹೇಳಿದಂತೆ ಹೈಡ್ರೋಜನ್ ಅನ್ನು ಬಳಸುತ್ತದೆ ಆದ್ದರಿಂದ ಇಂಧನ ಕೋಶವು ವಿದ್ಯುದ್ವಾರಗಳು ಮತ್ತು ವೇಗವರ್ಧಕವನ್ನು ಹೊಂದಿರುತ್ತದೆ ಆದ್ದರಿಂದ ಯಾವುದೇ ಇಂಧನ ಕೋಶವು ಬ್ಯಾಟರಿ ಯಂತೆ ಎರಡು ವಿದ್ಯುದ್ವಾರಗಳನ್ನು ಹೊಂದಿರುತ್ತದೆ ಮತ್ತು ನಂತರ ಎಲೆಕ್ಟ್ರೋಲೈಟ್ಅನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ನಂತರ ನೋಡಿದರೆ ಒಂದು ರೀತಿಯ ಇಂಧನ ಕೋಶವಿದೆ ಇದನ್ನು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬರೇನ್ ಇಂಧನ ಕೋಶ ಎಂದು ಕರೆಯಲಾಗುತ್ತದೆ ಮತ್ತು ಅದು ಏನು ಮಾಡುತ್ತದೆ ಎಂದರೆ ಅದು ಪ್ರೋಟಾನ್ಗಳು ಹರಿಯಲು ಅನುವು ಮಾಡಿಕೊಡುತ್ತದೆ ಮತ್ತು ಎಲೆಕ್ಟ್ರಾನ್ ಗಳ ಚಲನೆಯನ್ನು ನಿಲ್ಲಿಸುತ್ತದೆ ಆದ್ದರಿಂದ ಏನಾಗುತ್ತದೆ ಈ ವಿದ್ಯುದ್ವಾರಗಳು ವೇಗವರ್ಧಕಗಳನ್ನು ಹೊಂದಿದ್ದು ಯಾವಾಗ ಅಲ್ಲಿ ಹೈಡ್ರೋಜನ್ ತಲುಪುತ್ತದೆ ಆಗ ಅದು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳಾಗಿ ವಿಭಜನೆಯಾಗುತ್ತದೆ ನೀವು ಎಲೆಕ್ಟ್ರಾನ್ಗಳನ್ನು ತೆಗೆದುಹಾಕಿದರೆ ನೀವು ಒಂದೇ ಹೈಡ್ರೋಜನ್ ಪರಮಾಣು ತೆಗೆದುಕೊಂಡರೆಇಲ್ಲಿ ನಮಗೆ ಉಳಿದಿರುವುದು ಒಂದು ಪ್ರೋಟಾನ್ ಈ ಪ್ರೋಟಾನ್ ವಿನಿಮಯ ಪೊರೆಯ ಮೂಲಕ ವಿದ್ಯುದ್ವಾರದ ಇನ್ನೊಂದು ಬದಿಗೆ ಚಲಿಸುತ್ತದೆ ಅಲ್ಲಿ ಏನು ಒಳ ಬರುತ್ತದೆ ಎಂದರೆ ಗಾಳಿ ಆಮ್ಲಜನಕ ಆಗಿ ಬರುತ್ತದೆ ಆದ್ದರಿಂದ ಈ ಪ್ರೋಟಾನ್ಗಳು ವಾಸ್ತವವಾಗಿ ವೇಗವರ್ಧಕದ ಉಪಸ್ಥಿತಿಯಲ್ಲಿ ಆಮ್ಲಜನಕದ ಅಣುಗಳೊಂದಿಗೆ ಪ್ರತಿಕ್ರಿಯಿಸುತ್ತವೆ ಈಗ ಎಲೆಕ್ಟ್ರಾನ್ಗಳಿಗೆ ಏನಾಗುತ್ತದೆ ಈ ವಿದ್ಯುದ್ವಾರದಲ್ಲಿ ಎಲೆಕ್ಟ್ರಾನ್ಗಳನ್ನು ಬೇರ್ಪಡಿಸಿದಾಗ ನಾವು ಬಾಹ್ಯ ಸರ್ಕ್ಯೂಟ್ ಅನ್ನು ಜೋಡಿಸುತ್ತೇವೆ ಆದ್ದರಿಂದ ಈ ಎಲೆಕ್ಟ್ರಾನ್ ವಾಸ್ತವವಾಗಿ ಆ ಬಾಹ್ಯ ಸರ್ಕ್ಯೂಟ್ಗೆ ಹರಿಯುತ್ತದೆ ಮತ್ತು ಅದು ಇತರ ಎಲೆಕ್ಟ್ರೋಡ್ಗೆ ಬರುತ್ತದೆ ಅಲ್ಲಿ ಅದು ಪ್ರೋಟಾನ್ನೊಂದಿಗೆ ಪುನಃ ಸೇರಿಕೊಂಡು ಹೈಡ್ರೋಜನ್ಅನ್ನು ಉತ್ಪಾದಿಸುತ್ತದೆ ಮತ್ತು ನಂತರ ಆಮ್ಲಜನಕದೊಂದಿಗೆ ಸೇರಿಕೊಂಡು ನೀರನ್ನು ಉತ್ಪಾದಿಸುತ್ತದೆ ಮತ್ತು ಅದರಿಂದ ಏನು ಹೊರಬರುತ್ತದೆ ಎಂದರೆ ಗಾಳಿ ಅಂದರೆ ಸ್ವಲ್ಪ ಆಮ್ಲಜನಕ ಮತ್ತು ನೀರಿನ ಆವಿ ಹೊರಬರುತ್ತದೆ ಮತ್ತು ಇದು ಶಾಖವನ್ನು ಹೊರ ಹಾಕುವ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ನೀವು ಶಾಖವನ್ನು ಉತ್ಪಾದಿಸಲಿದ್ದೀರಿ ಆದ್ದರಿಂದ ಇಂಧನ ಕೋಶದಲ್ಲಿನ ಇನ್ಪುಟ್ ಯಾವುದು ಇಂಧನ ಕೋಶದಲ್ಲಿನ ಇನ್ಪುಟ್ ಮುಖ್ಯವಾಗಿ ಹೈಡ್ರೋಜನ್ ಆಗಿದೆ ಏಕೆಂದರೆ ಅದು ಇಂಧನ ಮತ್ತು ಆಮ್ಲಜನಕ ನನ್ನ ಎಣಿಕೆಯಂತೆ ಇದು ಗಾಳಿಯಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಇರುತ್ತದೆ ಮತ್ತು ಇಂಧನ ಕೋಶದಿಂದ ಹೊರಬರುವ ಉಪಉತ್ಪನ್ನಗಳು ಖಂಡಿತವಾಗಿಯೂ ಶಾಖವಾಗಿರುತ್ತದೆ ಏಕೆಂದರೆ ಇದು ಉಷ್ಣಉತ್ಪಾದಕ ಕ್ರಿಯೆಯಾಗಿದೆ ಮತ್ತು ನಂತರ ಅದರ ನೀರಿನ ಆವಿ ಮತ್ತು ಸಹಜವಾಗಿ ಬಳಕೆಯಾಗದ ಗಾಳಿ ಆಗಿರುತ್ತವೆ ಆದ್ದರಿಂದ ಇದು ರಾಸಾಯನಿಕ ಶಕ್ತಿಯನ್ನು ಇಂಧನದಿಂದ ನೇರವಾಗಿ ವಿದ್ಯುತ್ ಆಗಿ ಪರಿವರ್ತಿಸುವುದು ನಾವು ನೋಡುವಂತೆ ಇದು ಹೆಚ್ಚಿನ ದಕ್ಷತೆಯನ್ನು ಹೊಂದಿದೆ ಅದು ಏಕೆ ಹೆಚ್ಚಿನ ದಕ್ಷತೆಯನ್ನು ಹೊಂದಿದೆ ಅದು ಅತ್ಯಂತ ಹೆಚ್ಚಿನ ದಕ್ಷತೆಯಾಗಿದೆ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಇದು ಕಡಿಮೆ ಶಬ್ದವನ್ನು ಮಾಡುತ್ತದೆ ಏಕೆಂದರೆ ವಾಸ್ತವವಾಗಿ ಇದು ಕೆಲವು ರೀತಿಯ ಪಂಪ್ ಅಥವಾ ಹೈಡ್ರೋಜನ್ ಮತ್ತು ಗಾಳಿಯ ಹರಿವನ್ನು ಹೊಂದಲು ಕೆಲವು ರೀತಿಯ ಪ್ರೇರಕ ಶಕ್ತಿಯನ್ನು ಹೊಂದಿದೆ ಇವುಗಳ ಹೊರತಾಗಿ ಯಾವುದೇ ಚಲಿಸುವ ಭಾಗಗಳಿಲ್ಲ ಎಂದು ನಿಮಗೆ ತಿಳಿದಿದೆ ನಿಮಗೆ ಇಲ್ಲಿ ಕಂಪ್ರೆಸರ್ ಗಳು ಇಲ್ಲ ಮತ್ತು ಟರ್ಬೈನ್ಗಳು ಅಥವಾ ಪಂಪ್ಗಳು ಇಲ್ಲ ಇದರ ಅರ್ಥ ಏನೆಂದರೆ ಸಣ್ಣ ಪ್ರಮಾಣದ ಪಂಪ್ಇರಬಹುದು ಆದ್ದರಿಂದ ಅದು ಕಡಿಮೆ ಶಬ್ದವಾಗಿದೆ ಇಂಧನ ಪೂರೈಕೆ ಇರುವವರೆಗೆ ಪವರ್ ಜನರೇಶನ್ ಕೂಡ ಸ್ಥಿರವಾಗಿರುತ್ತದೆ ಮತ್ತು ಇದರಿಂದಾಗುವ ಮಾಲಿನ್ಯದ ಪ್ರಮಾಣ ಬಹಳ ಕಡಿಮೆ ಆದ್ದರಿಂದ ಅಂತಹ ಇಂಧನ ಕೋಶಕ್ಕೆ ಸೂಕ್ತವಾದ ಅಪ್ಲಿಕೇಶನ್ ಯಾವುದು ಅಂತಹ ಇಂಧನ ಕೋಶಕ್ಕೆ ಸೂಕ್ತವಾದ ಅಪ್ಲಿಕೇಶನ್ ವಾಸ್ತವವಾಗಿ ಕಾರ್ ಆಗಿದೆ ಆದರ್ಶ ಅಪ್ಲಿಕೇಶನ್ಗಳಲ್ಲಿ ಇದು ಒಂದಾಗಿದೆ ಇದು ತಾಪಮಾನ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಕಾರುಗಳಲ್ಲಿ ನಾವು ವಿಶೇಷವಾಗಿ ಎಲೆಕ್ಟ್ರಿಕ್ ಕಾರುಗಳ ಬಗ್ಗೆ ಮಾತನಾಡುವಾಗ ನಾವು ಇಂಧನ ಕೋಶವನ್ನು ವಿದ್ಯುತ್ ಶಕ್ತಿಯ ಮೂಲವಾಗಿ ಬಳಸಬಹುದು ಎಂದು ನೀವು ಯೋಚಿಸಬಹುದು ಅಥವಾ ಹೈಬ್ರಿಡ್ ವಾಹನಗಳಲ್ಲಿ ಸಹ ನಾವು ಇಂಧನ ಕೋಶಗಳನ್ನು ವಿದ್ಯುತ್ ಶಕ್ತಿಯ ಭಾಗಕ್ಕಾಗಿ ಬಳಸಬಹುದು ಆದರೆ ಸಹಜವಾಗಿ ಈ ವಿಷಯದಲ್ಲಿ ಸವಾಲುಗಳು ಇವೆ ಅದು ಏನೆಂದರೆ ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೆಚ್ಚಿನ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಹೈಬ್ರಿಡ್ ವಾಹನಗಳನ್ನು ಬ್ಯಾಟರಿ ಗಳಿಂದ ನಡೆಸಲಾಗುತ್ತಿದೆ ಆದರೆ ನೀವು ಇವುಗಳ ವೆಚ್ಚವನ್ನು ತಗ್ಗಿಸಬಹುದಾದರೆ ಇಂಧನ ಕೋಶದ ಗಾತ್ರ ಕಡಿಮೆಯಾಗುವುದರಿಂದ ಅದು ಚಿಕ್ಕದಾಗುವುದರಿಂದ ಮತ್ತು ಮುಂತಾದವುಗಳಿಂದ ಇಂಧನ ಕೋಶವು ಅಷ್ಟೇ ಬಲವಾದ ಸ್ಪರ್ಧಿ ಆಗುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಂಧನ ಕೋಶ ಎಂದರೆ ಏನು ಎಂಬುದರ ಮತ್ತು ವಿದ್ಯುತ್ ಉತ್ಪಾದನೆಗೆ ಹೈಡ್ರೋಜನ್ ಅನ್ನು ಇಂಧನವಾಗಿ ಬಳಸುವ ಬಗೆಗಿನ ಸ್ಥೂಲ ವಿವರಣೆ ಇದಾಗಿದೆ ಆದ್ದರಿಂದ ಈ ಒಂದು ಸಣ್ಣ ಪರಿಚಯದೊಂದಿಗೆ ನಾವು ಏನು ಮಾಡುತ್ತೇವೆಂದರೆ ನಾವು ಇಂದು ಇಲ್ಲಿ ನಿಲ್ಲಿಸುತ್ತೇವೆ ಅಥವಾ ಈ ಉಪನ್ಯಾಸವನ್ನು ನಿಲ್ಲಿಸುತ್ತೇವೆ ಮತ್ತು ಇಂಧನ ಕೋಶದ ಹೆಚ್ಚಿನ ವಿವರಣೆಯೊಂದಿಗೆ ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಯುತ್ತೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ್ದನ್ನು ಪುನಃ ನೆನಪಿಸಿಕೊಳ್ಳೋಣ ಇಂಧನವಾಗಿ ಹೈಡ್ರೋಜನ್ ಆಕರ್ಷಕ ಮೂಲವಾಗಿದೆ ಎಂದು ಹೇಳುವ ಮೂಲಕ ನಾವು ಪ್ರಾರಂಭಿಸಿದ್ದೇವೆ ಏಕೆ ಹೀಗೆ ಮಾಡಿದ್ದೇವೆ ಏಕೆಂದರೆ ಪ್ರತಿ ಯುನಿಟ್ ದ್ರವ್ಯರಾಶಿಗೆ ಅದರ ಶಕ್ತಿಯ ಅಂಶವು ಕ್ಯಾಲೊರಿಫಿಕ್ ಮೌಲ್ಯ ಅಥವಾ ತಾಪನ ಮೌಲ್ಯವನ್ನು ನೆನಪಿಸಿಕೊಂಡರೆ ಅದು ನಾವು ಕಾರ್ಗಳಲ್ಲಿ ಬಳಸುವ ಗ್ಯಾಸೋಲಿನ್ಗಿಂತ ಮೂರು ಪಟ್ಟು ಹೆಚ್ಚು ಆಕರ್ಷಕವಾಗಿದೆ ಆದರೆ ಸಹಜವಾಗಿ ಇದು ತುಂಬಾ ಹಗುರವಾದ ವಸ್ತುವಾಗಿದೆ ಆದ್ದರಿಂದ ನಾವು ನಿಯಮಿತವಾಗಿ ಬಳಸುವ ಇತರ ಇಂಧನಗಳಿಗೆ ಹೋಲಿಸಿದರೆ ನಿರ್ದಿಷ್ಟ ದ್ರವ್ಯರಾಶಿಗೆ ಅಗತ್ಯವಿರುವ ಇದರ ಪರಿಮಾಣವು ತುಂಬಾ ದೊಡ್ಡದಾಗಿದೆ ಆದರೆ ಹೈಡ್ರೋಜನ್ ವಿಷಯದಲ್ಲಿ ಒಂದು ದೊಡ್ಡ ನ್ಯೂನತೆಯೆಂದರೆ ಇದು ವಿಪುಲವಾಗಿಲ್ಲ ಪ್ರಕೃತಿಯಲ್ಲಿ ಮುಕ್ತವಾಗಿ ಲಭ್ಯವಿಲ್ಲ ಅದು ಲಭ್ಯವಿದೆ ಇದು ಲಭ್ಯವಿದೆ ಇದು ಬ್ರಹ್ಮಾಂಡದಲ್ಲಿ ಕೇವಲ 75 ದ್ರವ್ಯವು ಹೈಡ್ರೋಜನ್ಅನ್ನು ಹೊಂದಿರುತ್ತದೆ ಇದರ ಅತಿದೊಡ್ಡ ಮೂಲವೆಂದರೆ ನೀರು ನೀರು H2O ಆಗಿದೆ ಆದ್ದರಿಂದ ಹೈಡ್ರೋಜನ್ ಲಭ್ಯವಿದೆ ನೈಸರ್ಗಿಕ ಅನಿಲಗಳಲ್ಲಿ ಯಾವುದೇ ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಇದೆ ಕಲ್ಲಿದ್ದಲು ಹೈಡ್ರೋಜನ್ ಅನ್ನು ಹೊಂದಿದೆ ಆದರೆ ವಿಷಯವೆಂದರೆ ನೀವು ಈ ಎಲ್ಲ ವಿಷಯಗಳಿಂದ ಅಥವಾ ಈ ಎಲ್ಲಾ ಮೂಲಗಳಿಂದ ಹೈಡ್ರೋಜನ್ ಅನ್ನು ಹೊರತೆಗೆಯಬೇಕು ಮತ್ತು ಅದಕ್ಕಾಗಿ ನಾವು ವಿದ್ಯುತ್ ಬಳಸಬೇಕಾಗುತ್ತದೆ ಮತ್ತು ಸಹಜವಾಗಿ ವಿದ್ಯುತ್ ವೆಚ್ಚ ಕೇವಲ ಹೈಡ್ರೋಜನ್ ಉತ್ಪಾದಿಸಲು ಒಳಗೊಂಡಿರುವ ಶಕ್ತಿಯ ವೆಚ್ಚವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಇದು ಒಂದು ಸಮಸ್ಯೆಯಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಹೈಡ್ರೋಜನ್ ಉತ್ಪಾದಿಸಲು ಹೆಚ್ಚುವರಿ ವೆಚ್ಚವನ್ನು ಹೊಂದಿದ್ದೇವೆ ಎಂದು ತಿಳಿಯಬೇಕು ಆದ್ದರಿಂದಏನೇ ಆದರೂ ನಾನು ಆದಾಯವನ್ನು ಪಡೆಯಲಿದ್ದೇನೆ ಏಕೆಂದರೆ ನಿರ್ದಿಷ್ಟ ದ್ರವ್ಯರಾಶಿಗೆ ನಾನು ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ ಹೈಡ್ರೋಜನ್ ಸಂಗ್ರಹಣೆ ಎಂಬುದು ನಾವು ಹೇಳಿದ ಇನ್ನೊಂದು ಸವಾಲಿನ ವಿಷಯ ಏಕೆಂದರೆ ಅದು ಹಗುರವಾದ ವಸ್ತುವಾಗಿದೆ ಆದ್ದರಿಂದ ಇದರ ಸಂಗ್ರಹಣೆಗೆ ದೊಡ್ಡ ಸಂಪುಟಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಅದನ್ನು ಸಂಕುಚಿತಗೊಳಿಸುವ ಮತ್ತು ಅದನ್ನು ಸಂಗ್ರಹಿಸುವ ಅಥವಾ ದ್ರವೀಕರಿಸುವ ಮತ್ತು ಸಂಗ್ರಹಿಸುವ ಬಗ್ಗೆ ಯೋಚಿಸಬೇಕು ಮತ್ತು ನಾವು ಮಾತನಾಡಿದ ಇತರ ಎರಡು ವಿಷಯಗಳು ಯಾವುವೆಂದರೆ ಲೋಹದ ಹೈಡ್ರೈಡ್ ರೂಪದಲ್ಲಿ ಶೇಖರಣೆ ಗಾಜಿನ ಮೈಕ್ರೊಸ್ಪಿಯರ್ಸ್ ರೂಪದಲ್ಲಿ ಸಂಗ್ರಹಣೆ ಆಗಿವೆ ನಾವು ಹೇಳಿದ ಇನ್ನೊಂದು ವಿಷಯವೆಂದರೆ ಹೈಡ್ರೋಜನ್ ಹೆಚ್ಚು ದಹನಕಾರಿ ಅನಿಲ ಮತ್ತು ಜ್ವಾಲೆಗಳು ಅಗೋಚರವಾಗಿರುತ್ತವೆ ಮತ್ತು ಅದು ತುಂಬಾ ವೇಗವಾಗಿ ಹರಡುತ್ತದೆ ಏಕೆಂದರೆ ಅದು ಹಗುರವಾಗಿದೆ ಆದ್ದರಿಂದ ಆ ದೃಷ್ಟಿಯಿಂದ ಹೈಡ್ರೋಜನ್ ಬಳಕೆಗೆ ಸ್ವಲ್ಪ ಸುರಕ್ಷತೆಯ ಕೊರತೆಯಿದೆ ಆದರೆ ನಂತರ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಪ್ರತಿ ಇಂಧನವು ಕೆಲವು ಸುರಕ್ಷತಾ ಅಪಾಯವನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಜಾಗರೂಕರಾಗಿರುವವರೆಗೂ ನಾವು ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬಾರದು ನಾವು ಜಾಗೃತರಾಗಿರಬೇಕು ಇದರಲ್ಲಿರುವ ಅಪಾಯಗಳ ಬಗ್ಗೆ ನಾವು ತಿಳಿದಿರಬೇಕು ಮತ್ತು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಇದರಿಂದ ಅದು ಯಾವುದೇ ಅಸುರಕ್ಷತೆಗೆ ಅಪಾಯಗಳಿಗೆ ಅಥವಾ ಯಾವುದೇ ಅಪಘಾತಗಳಿಗೆ ಕಾರಣವಾಗುವುದಿಲ್ಲ ಆದ್ದರಿಂದ ಇದರೊಂದಿಗೆ ನೀವು ಸಹ ಸ್ವಲ್ಪ ತಿರುವು ಪಡೆದುಕೊಂಡಿದ್ದೀರಿ ಎಂದು ನಾವು ಸಹ ಅಂದುಕೊಂಡಿದ್ದೇವೆ ನಾನು ಹಿಂಡೆನ್ಬರ್ಗ್ ಘಟನೆಯ ಬಗ್ಗೆ ಮಾತನಾಡಿದ್ದೇನೆ ಅಲ್ಲಿ ವಾಯುನೌಕೆಗಳು ಈ ಜೆಟ್ ವಿಮಾನಗಳು ಹೈಡ್ರೋಜನ್ ಪವರ್ನಿಂದ ಚಾಲಿತವಾಗಿದ್ದವು ಅದು ಕೊನೆಯ ವಾಯು ಹಡಗು 1937 ರಲ್ಲಿ ಅದರ ಅಪಘಾತವಾಯಿತು ಇದು ತುಂಬಾ ದುರಂತದ ಅಗ್ನಿ ಅಪಘಾತ ಆದರೆ ಹೈಡ್ರೋಜನ್ ದಹನದಿಂದಾಗಿ ಆ ಅಪಘಾತ ಸಂಭವಿಸಿದೆಯೆ ಎಂದು ಹೇಳುವಲ್ಲಿ ತೀರ್ಪುಗಾರರು ಇನ್ನೂ ಹೊರಗುಳಿದಿದ್ದಾರೆ ವಿಧ್ವಂಸಕತೆ ಸೇರಿದಂತೆ ಹೊರಗಿನ ಮೇಲ್ಮೈಯಲ್ಲಿ ಬಳಸಿದ ಸುಲಭವಾಗಿ ಹೊತ್ತಿ ಉರಿಯಬಲ್ಲ ವಸ್ತುವಿನ ಬಳಕೆ ಮತ್ತು ಹೀಗೆ ಸುತ್ತು ಹಾಕಿ ಮಾಡುವ ಹಲವಾರು ಸಿದ್ಧಾಂತಗಳಿವೆ ಆದ್ದರಿಂದ ನಮಗೆ ಗೊತ್ತಿಲ್ಲ ಆದ್ದರಿಂದ ಹೈಡ್ರೋಜನ್ ಅನ್ನು ಇಂಧನವಾಗಿ ಬಳಸುವುದರಿಂದ ಅಪಘಾತ ಸಂಭವಿಸುತ್ತದೆ ಎಂದು ನಿರ್ಣಾಯಕವಾಗಿ ಸಾಬೀತಾಗಿಲ್ಲ ಆದ್ದರಿಂದ ಹೈಡ್ರೋಜನ್ ಅನ್ನು ಇಂಧನವಾಗಿ ಬಳಸಬಹುದು ಎಂಬ ಆ ಸಂಕ್ಷಿಪ್ತ ಚರ್ಚೆಯೊಂದಿಗೆ ನಾವು ಮುಂದುವರೆದಿದ್ದೇವೆ ಮತ್ತು ಇಂಧನ ಕೋಶಗಳ ಪರಿಕಲ್ಪನೆಯನ್ನು ನಾವು ಪರಿಚಯಿಸಿದ್ದೇವೆ ಅಲ್ಲಿ ಹೈಡ್ರೋಜನ್ ಇದು ಹೈಡ್ರೋಜನ್ನಲ್ಲಿ ಪಡೆದುಕೊಳ್ಳಬಹುದಾದ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಆಗಿ ಪರಿವರ್ತಿಸುವ ಸಾಧನವಾಗಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನಾವು ಇಲ್ಲಿಂದ ಇದೆಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಇಂಧನ ಕೋಶಗಳ ಕುರಿತು ನಮ್ಮ ಚರ್ಚೆಯೊಂದಿಗೆ ಮುಂದುವರಿಸುತ್ತೇವೆ ತುಂಬಾ ಧನ್ಯವಾದಗಳು